ವಿಶ್ವವಿದ್ಯಾನಿಲಯಗಳಲ್ಲಿ ಐಪಿ ನಿರ್ವಹಣೆ ವಿಶ್ವವಿದ್ಯಾಲಯಗಳಲ್ಲಿ IP ಹೇಗೆ ನಿರ್ವಹಿಸಲ್ಪಡುತ್ತದೆ ಎಂದು ನೋಡೋಣ ಮೊದಲಿಗೆ IP ಬೌದ್ಧಿಕ ಆಸ್ತಿ ಏನೆಂದು ನಾವು ಅರ್ಥಮಾಡಿಕೊಳ್ಳಬೇಕು ಇದು ಬೌದ್ಧಿಕ ಪ್ರಕ್ರಿಯೆಯ ಫಲಿತಾಂಶವಾದ ಯಾವುದೇ ಮೂಲ ಸೃಜನಶೀಲ ಕೆಲಸವನ್ನು ಸೂಚಿಸುತ್ತದೆ ಇಂದಿನ ಸೃಜನಶೀಲತೆಯ ವೇಗವಾಗಿ ಬೆಳೆಯುತ್ತಿರುವ ಸಮಯದಲ್ಲಿ ಕೃತಕ ಬುದ್ಧಿಮತ್ತೆ ಮತ್ತು ಯಂತ್ರ ಕಲಿಕೆ ಹೇಗೆ ಪಾತ್ರವಹಿಸುತ್ತದೆ ಎಂಬುದನ್ನು ನಾವು ನೋಡಬಹುದು ಬೌದ್ಧಿಕ ಪ್ರಕ್ರಿಯೆ ಯಾವುದು ಎಂದು ಹೇಳಬಹುದು ಕೃತಕ ಬುದ್ಧಿಮತ್ತೆ ಮತ್ತು ಯಂತ್ರ ಕಲಿಕೆಯನ್ನು ಬಳಸಿಕೊಂಡು ಉತ್ಪನ್ನಗಳನ್ನು ನಾವು ಹೇಗೆ ಪೇಟೆಂಟ್ ಮಾಡಬಹುದು ಅಥವಾ ರಕ್ಷಿಸಬಹುದು ಎಂಬ ಬಗ್ಗೆ ಸಮಸ್ಯೆಗಳಿವೆ ಬೌದ್ಧಿಕ ಪ್ರಕ್ರಿಯೆಯು ಮಾನವ ಸೃಜನಶೀಲ ಶ್ರಮದಿಂದ ಹೊರಬರುವ ಉತ್ಪನ್ನಗಳಿಗೆ ಸೀಮಿತವಾಗಿದೆ ನಮ್ಮ ಹಿಂದಿನ ಪಾಠಗಳಲ್ಲಿ ನಾವು ವಿವಿಧ ರೀತಿಯ ಐಪಿಗಳನ್ನು ನಾವು ಚರ್ಚಿಸಿದ್ದೇವೆ ಪೇಟೆಂಟ್ ಅಥವಾ ಟ್ರೇಡ್ಮಾರ್ಕ್ ಅಥವಾ ಕೃತಿಸ್ವಾಮ್ಯ ವಸ್ತುಗಳನ್ನು ವಿಶ್ವವಿದ್ಯಾಲಯದಲ್ಲಿ ರಚಿಸಬಹುದು ಅದನ್ನು ಕೃತಿಸ್ವಾಮ್ಯದಿಂದ ರಕ್ಷಿಸಬಹುದು ಅರೆವಾಹಕ ಚಿಪ್ಗಳ ಸಂಯೋಜಿತ ಸರ್ಕ್ಯೂಟ್ಗಳ ಸ್ಥಳಾಕೃತಿ ಸಮಗ್ರ ಸರ್ಕ್ಯೂಟ್ಗಳ ವಿನ್ಯಾಸಕ್ಕಾಗಿ ನೋಂದಾಯಿಸಬಹುದು ಸಸ್ಯ ಪ್ರಭೇದಗಳನ್ನು ಕೃಷಿ ವಿಶ್ವವಿದ್ಯಾಲಯಗಳು ನೋಂದಾಯಿಸಬಹುದು ಭೌಗೋಳಿಕ ಸೂಚನೆಗಳು ಸಾಮಾನ್ಯವಾಗಿ ಒಂದು ಸಮುದಾಯಕ್ಕೆ ಸಾಮಾನ್ಯ ಎಂದು ಬರೆಯುವುದನ್ನು ಉಲ್ಲೇಖಿಸುತ್ತವೆ ಕೆಲವು ಜಿಐಎಸ್ ರಿಜಿಸ್ಟರ್ ಪಡೆಯಲು ವಿಶ್ವವಿದ್ಯಾಲಯಗಳು ಉಪಕ್ರಮವನ್ನು ತೆಗೆದುಕೊಂಡ ಉದಾಹರಣೆಗಳನ್ನು ನಾವು ತಿಳಿದಿದ್ದೇವೆ ವ್ಯಾಪಾರ ರಹಸ್ಯ ಕೋಡ್ ಕೂಡ ನೋಂದಾಯಿಸಲಾಗಿದೆ IPM ಸೆಲ್ ಈ ಮಾರ್ಗಗಳಲ್ಲಿ ರಚಿಸಲಾದ ಉನ್ನತ ಶಿಕ್ಷಣದ ಶೈಕ್ಷಣಿಕ ಸಂಸ್ಥೆಯಾಗಿದೆ IPM ಸೆಲ್ ಸೆಟಪ್ ಹೇಗೆ ಇದನ್ನು ಹೇಗೆ ಮಾಡಲಾಗುತ್ತದೆ ಎಂಬುದಕ್ಕೆ ಇದು ಒಂದು ವಿಶಿಷ್ಟ ಉದಾಹರಣೆಯಾಗಿದೆ IPM ಕೋಶವು ಬೌದ್ಧಿಕ ಆಸ್ತಿ ನಿರ್ವಹಣಾ ಕೋಶವನ್ನು ಸೂಚಿಸುತ್ತದೆ ಇದನ್ನು ತಂತ್ರಜ್ಞಾನ ವರ್ಗಾವಣೆ ಕಚೇರಿ ಎಂದೂ ಕರೆಯಬಹುದು ಸಂಸ್ಥೆಯ ಸಮಿತಿಯು ತನ್ನದೇ ಆದ ಕ್ರಮದಿಂದ ಅಥವಾ ಸರ್ಕಾರದ ಆದೇಶದ ಕಾರಣದಿಂದಾಗಿ ಐಪಿಎಂ ಸೆಲ್ ಅನ್ನು ಸ್ಥಾಪಿಸಲು ನಿರ್ಧರಿಸುತ್ತದೆ ಎಂದು ಅದು ಖಚಿತಪಡಿಸುತ್ತದೆ ಐಪಿಎಂ ಕೋಶವು ವಿಶ್ವವಿದ್ಯಾನಿಲಯದಲ್ಲಿ ತನ್ನದೇ ಆದ ವಿಭಾಗವಲ್ಲ ಇದನ್ನು ಸಂಸ್ಥೆಯ ಮುಖ್ಯಸ್ಥರು ಅಥವಾ ಸಮಿತಿಯು ಸಂಸ್ಥೆಯಿಂದ ಸ್ಥಾಪಿಸಬೇಕು ಇದು ಖಾಸಗಿ ವಿಶ್ವವಿದ್ಯಾಲಯಗಳಲ್ಲಿ ಕಾರ್ಯರೂಪಕ್ಕೆ ಬರುತ್ತದೆ ಇದು ಹೆಚ್ಚಾಗಿ ಆಂತರಿಕವಾಗಿ ನಡೆಸಲ್ಪಡುತ್ತದೆ ಇದನ್ನು ಸರ್ಕಾರ ಕಡ್ಡಾಯಗೊಳಿಸಬಹುದು ಏಕೆಂದರೆ ಸಾರ್ವಜನಿಕವಾಗಿ ಧನಸಹಾಯ ಪಡೆದ ವಿಶ್ವವಿದ್ಯಾಲಯಗಳಿಗೆ IPM ಸೆಲ್ ಇರುವುದನ್ನು ಸರ್ಕಾರದ ಹಣವು ಖಚಿತಪಡಿಸುತ್ತದೆ ಆದ್ದರಿಂದ IPM ಕೋಶದ ಮೂಲವು ಆಂತರಿಕವಾಗಿ ಚಾಲಿತವಾಗಬಹುದು ಅಥವಾ ಬಾಹ್ಯವಾಗಿರಬಹುದು ಈ ಸೆಟಪ್ ಸಂಸ್ಥೆಯ ಹಿರಿಯ ಪ್ರಾಧ್ಯಾಪಕರನ್ನು ಒಳಗೊಂಡಿರುತ್ತದೆ ಅವರನ್ನು IPM ಕೋಶದ ಮುಖ್ಯಸ್ಥರೆಂದು ಪರಿಗಣಿಸಲಾಗುತ್ತದೆ ವ್ಯಕ್ತಿಗೆ ನಿಜವಾದ ಬೌದ್ಧಿಕ ಆಸ್ತಿ ಅನುಭವವಿದೆಯೋ ಇಲ್ಲವೋ ಎಂಬುದನ್ನು ಲೆಕ್ಕಿಸದೆ ಇದು ಆಗಿರಬಹುದು ಅವರು 2 ರಿಂದ 8 ವ್ಯಕ್ತಿಗಳಿರಬಹುದು ಅವರು ಇಲಾಖೆಗೆ ಸೇರುತ್ತಾರೆ ನಾವು IPM ನ ಕಾರ್ಯಗಳು ಅರ್ಥಮಾಡಿಕೊಳ್ಳಬೇಕು ಸೆಟಪ್ನಲ್ಲಿ 2 ರಿಂದ 8 ಜನರು ಕೆಲಸ ಮಾಡಬಹುದು ಇದು ಇನ್ನೂ ಹೆಚ್ಚು ಇರಬಹುದು IPR ನೀತಿಯು IPM ಕೋಶವನ್ನು ಹೊಂದಿದೆ ಇದು IPR ನೀತಿಯನ್ನು ಮಾಡುವ ಸಂಸ್ಥೆ ಹೊಂದಿದೆ ನೀತಿಯು ಐಪಿಎಂ ಸೆಲ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ತಿಳಿಸುತ್ತದೆ ಇದು IPM ಕೋಶದ ಕಾರ್ಯಗಳನ್ನು ಸಹ ಹೊಂದಿರುತ್ತದೆ ಇತರ ಭಾರತೀಯ ಅಥವಾ ವಿದೇಶಿ ಸಂಸ್ಥೆಗಳನ್ನು ನೋಡುವ ಮೂಲಕ IPR ನೀತಿಯನ್ನು ಅಭಿವೃದ್ಧಿಪಡಿಸಲಾಗಿದೆ IPM ಕೋಶವನ್ನು ತಂತ್ರಜ್ಞಾನ ವರ್ಗಾವಣೆ ಕಚೇರಿ ಅಥವಾ ತಂತ್ರಜ್ಞಾನ ವಾಣಿಜ್ಯೀಕರಣ ಕಚೇರಿ ಅಥವಾ ತಂತ್ರಜ್ಞಾನ ಪರವಾನಗಿ ಇಲಾಖೆ ಎಂದು ಕರೆಯಲಾಗುತ್ತದೆ ಅದು ಪೇಟೆಂಟ್ ಕೋಶ ಅಥವಾ ಬೌದ್ಧಿಕ ಆಸ್ತಿ ಕೋಶ ಇದು ವಿಭಿನ್ನ ಹೆಸರುಗಳನ್ನು ಹೊಂದಬಹುದು ಬೌದ್ಧಿಕ ಆಸ್ತಿಯನ್ನು ರಕ್ಷಿಸುವುದು ಅಭಿವೃದ್ಧಿಪಡಿಸುವುದು ಗುರುತಿಸುವುದು ಮತ್ತು ವ್ಯಾಪಾರೀಕರಿಸುವುದು ಇದರ ಉದ್ದೇಶವಾಗಿದೆ ಬೌದ್ಧಿಕ ಆಸ್ತಿ ಹಕ್ಕುಗಳು ಕಾನೂನು ಮತ್ತು ಬೌದ್ಧಿಕ ಆಸ್ತಿ ಹಕ್ಕುಗಳನ್ನು ಭದ್ರಪಡಿಸುವ ಕಾರ್ಯವಿಧಾನದ ಬಗ್ಗೆ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವುದು IPM ಕೋಶದಿಂದ ಮಾಡಲ್ಪಟ್ಟ ಒಂದು ಕಾರ್ಯವಾಗಿದೆ IP ಉತ್ಪಾದನೆಯನ್ನು ಉತ್ತೇಜಿಸುವುದು ಮತ್ತು ಪ್ರೋತ್ಸಾಹಿಸುವುದು IPM ಸೆಲ್ ಮೂಲಕ ನಡೆಯುವ ಪ್ರಚಾರ ಮತ್ತು ವಕಾಲತ್ತು ನಡೆಯುತ್ತದೆ IP ವಕೀಲರು ಹುಡುಕಾಟ ಪೂರೈಕೆದಾರರಂತಹ ವೈಯಕ್ತಿಕ ಮತ್ತು ವೃತ್ತಿಪರ ಸಂಸ್ಥೆಗಳನ್ನು ನೇಮಿಸಿಕೊಳ್ಳುವುದು ಮತ್ತು ನೇಮಿಸುವುದು ಒಪ್ಪಂದದ ನಿಯಮಗಳು ಮತ್ತು ಸುಂಕಗಳ ಪ್ರಕಾರ ತಮ್ಮ ಇನ್ವಾಯ್ಸ್ಗಳು ಮತ್ತು ಬಿಲ್ಗಳನ್ನು ಪಾವತಿಸಿ ಗೌರವಿಸುವ ಮೂಲಕ ಅವರು ಒಂದು ಅಥವಾ ಹೆಚ್ಚಿನ ಕಾರ್ಯಾಚರಣೆಗಳನ್ನು ಹೊರಗುತ್ತಿಗೆ ನೀಡುತ್ತಾರೆ ಇವು IPM ಕೋಶದ ಆಡಳಿತಾತ್ಮಕ ಕಾರ್ಯಗಳಾಗಿವೆ ಅವರು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡುವ ಜನರು ಮತ್ತು ಬಾಹ್ಯ ಸೇವಾ ಪೂರೈಕೆದಾರರ ನಡುವಿನ ಸಂಪರ್ಕವಾಗಿದೆ ಪೇಟೆಂಟ್ ಅನ್ನು ಆನ್ಲೈನ್ನಲ್ಲಿ ಸಲ್ಲಿಸಬಹುದು ಇದಕ್ಕೆ ಪೇಟೆಂಟ್ ಏಜೆಂಟ್ ಅಥವಾ ಡ್ರಾಫ್ಟಿಂಗ್ನಲ್ಲಿ ನಿಮಗೆ ಸಹಾಯ ಮಾಡುವ ವೃತ್ತಿಪರರ ಅಗತ್ಯವಿದೆ ಆವಿಷ್ಕಾರವು ಈಗಾಗಲೇ ಇರುವ ಕಲೆಯಲ್ಲಿ ಬರುತ್ತದೆಯೇ ಅಥವಾ ಆಗಿರುವುದೇ ಎಂಬುದನ್ನು ತಿಳಿದುಕೊಳ್ಳಲು ನಿಮಗೆ ವೃತ್ತಿಪರರ ಅವಶ್ಯವಿರುತ್ತದೆ IPM ಕೋಶವು ವಿಶ್ವವಿದ್ಯಾಲಯವನ್ನು ಹೊರಗಿನ ವೃತ್ತಿಪರರಿಗೆ ಸಂಪರ್ಕಿಸುವ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ ಆಡಳಿತಾತ್ಮಕ ಮತ್ತು ಹಣಕಾಸಿನ ಅಂಶಗಳ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದು ಐಪಿಎಂ ಸೆಲ್ನ ಇನ್ನೊಂದು ಕಾರ್ಯವಾಗಿದೆ ಸಂಬಂಧಿತ ಕಾನೂನುಗಳ ಪ್ರಕಾರ ಬೌದ್ಧಿಕ ಆಸ್ತಿಯನ್ನು ಒಪ್ಪಿಕೊಳ್ಳುವುದು ಅಥವಾ ತಿರಸ್ಕರಿಸುವುದು ಅಥವಾ ಮೌಲ್ಯೀಕರಿಸುವುದು ಮತ್ತು ಪ್ರಕ್ರಿಯೆಗೊಳಿಸುವುದು ಮತ್ತು ಬೌದ್ಧಿಕ ಆಸ್ತಿಯನ್ನು ನಿರ್ವಹಿಸುವುದು ಆದ್ದರಿಂದ ಇದು ಐಪಿಎಂ ಸೆಲ್ನ ಇನ್ನೊಂದು ಕಾರ್ಯವಾಗಿದೆ ಉದ್ಯಮ ಮತ್ತು ಸಂಸ್ಥೆಯ ನಡುವೆ ಮಧ್ಯಸ್ಥಿಕೆ ವಹಿಸುವುದು ಐಪಿಎಂ ಕೋಶದ ಮತ್ತೊಂದು ಕಾರ್ಯವಾಗಿದೆ ಐಪಿಎಂ ಕೋಶವು ಉದ್ಯಮವನ್ನು ತರಬಲ್ಲ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಕೆಲವೊಮ್ಮೆ ವಿಶ್ವವಿದ್ಯಾಲಯವು ಏನು ಮಾಡಿದೆ ಸಂಸ್ಥೆ ಏನು ಮಾಡಿದೆ ಎಂಬುದು ಉದ್ಯಮವು ಹುಡುಕುತ್ತಿರುವುದಕ್ಕೆ ಸಂಪೂರ್ಣವಾಗಿ ಹೊಂದಿಕೆಯಾಗುವುದಿಲ್ಲ ಅವು ಹೊಳಪು ಅಗತ್ಯವಿರುವ ಕೆಲವು ಒರಟು ಅಂಚುಗಳಾಗಿರಬಹುದು ಉದ್ಯಮದ ಕಾಳಜಿಗಳು ಸಂಸ್ಥೆಗೆ ಸಂಬಂಧಿಸಿದ ಧ್ವನಿಯಾಗಿದೆ ಪ್ರಾಧ್ಯಾಪಕ ಮತ್ತು ತಂಡದ ಕಾಳಜಿ ಉದ್ಯಮಕ್ಕೆ ಸಂಬಂಧಿಸಿದೆ ತಂತ್ರಜ್ಞಾನ ವರ್ಗಾವಣೆಯನ್ನು ಸುಗಮಗೊಳಿಸುವುದು ಇದನ್ನು ಹೆಚ್ಚಾಗಿ ಪರವಾನಗಿ ಅಥವಾ IP ಮಾರಾಟದ ಮೂಲಕ ನಿಯೋಜಿಸಲಾಗುತ್ತದೆ ದಾಖಲೆಗಳನ್ನು ನಿರ್ವಹಿಸಲು ನೋಂದಣಿ ಮತ್ತು ನಿರಂತರ ನವೀಕರಣದ ಅಗತ್ಯವಿದೆ ಪೇಟೆಂಟ್ಗಳನ್ನು 20 ವರ್ಷಗಳವರೆಗೆ ನೀಡಲಾಗುತ್ತದೆ ವರ್ಷಗಳ ವಿನ್ಯಾಸಗಳು 15 ವರ್ಷಗಳವರೆಗೆ ನೀಡಲಾಗುತ್ತದೆ ಟ್ರೇಡ್ಮಾರ್ಕ್ಗಳನ್ನು ನಿಯಮಿತ ಅವಧಿಯಲ್ಲಿ ನವೀಕರಿಸಬೇಕಾಗುತ್ತದೆ ಇದಕ್ಕೆ ರೆಕಾರ್ಡ್ ಕೀಪಿಂಗ್ ಅಗತ್ಯವಿದೆ ವಿಶ್ಲೇಷಣೆ ಮತ್ತು ವರದಿಗಾಗಿ ನಿರ್ವಹಣಾ ಮಾಹಿತಿ ಮತ್ತು ಅಂಕಿಅಂಶಗಳನ್ನು ಉತ್ಪಾದಿಸುವಲ್ಲಿ ದಾಖಲೆಗಳನ್ನು ನಿರ್ವಹಿಸುವುದು ಮತ್ತೊಂದು ಕಾರ್ಯವಾಗಿದೆ ಶೈಕ್ಷಣಿಕ ಸಂಸ್ಥೆಗಳು ವಿವಿಧ ರೀತಿಯ ಐಪಿಗಳನ್ನು ಉತ್ಪಾದಿಸುತ್ತವೆ ಅವರು ಪೇಟೆಂಟ್ ಹಕ್ಕುಸ್ವಾಮ್ಯ ವಿನ್ಯಾಸಗಳು ಟ್ರೇಡ್ಮಾರ್ಕ್ ಮತ್ತು ಹೊಸ ಸಸ್ಯ ಪ್ರಭೇದಗಳನ್ನು ಉತ್ಪಾದಿಸುತ್ತಾರೆ ಸಲ್ಲಿಸಿದ ಪೇಟೆಂಟ್ಗಳ ಪ್ರಮಾಣವನ್ನು ನವೀನ ಚಟುವಟಿಕೆಯ ಅಳತೆ ಎಂದು ಪರಿಗಣಿಸಲಾಗುತ್ತದೆ ಶ್ರೇಯಾಂಕದ ವಿಶ್ವವಿದ್ಯಾಲಯಗಳು ಟೈಪ್ 2 ಪೇಟೆಂಟ್ ಹೊಂದಿವೆ ಟೈಪ್ 2 ಪೇಟೆಂಟ್ ಹೇಗೆ ಎಂದು ವಿಶ್ವವಿದ್ಯಾಲಯಗಳ ಶ್ರೇಯಾಂಕವನ್ನು ನೋಡಿದಾಗ ನೋಡುತ್ತೇವೆ ಇದು ಪೇಟೆಂಟ್ ಜೀವನದ ಸ್ನ್ಯಾಪ್ಶಾಟ್ ಆಗಿದೆ ಇದು ಐಪಿಎಂ ಸೆಲ್ ಮುಖ್ಯ ಚಟುವಟಿಕೆಯಾಗುತ್ತದೆ ಪೇಟೆಂಟ್ಗಳನ್ನು ಪ್ರಕಟಿಸಿದ ನಂತರ ಸಲ್ಲಿಸಲಾಗುತ್ತದೆ ಅವರು ಫೈಲಿಂಗ್ಗೆ ಸಂಬಂಧಿಸಿದ ಪ್ರತಿಯೊಂದು ಕ್ರಿಯೆಯ ದಾಖಲೆಯನ್ನು ಮತ್ತು ಫೈಲಿಂಗ್ಗೆ ಮೊದಲು ನಡೆದ ಕ್ರಿಯೆಗಳನ್ನು ನಿರ್ವಹಿಸುತ್ತಾರೆ ಉದಾಹರಣೆಗೆ ಮೂರನೇ ವ್ಯಕ್ತಿಯೊಂದಿಗೆ ಸಮನ್ವಯವನ್ನು ಪ್ರೊಫೆಸರ್ ಅಥವಾ ಸಂಶೋಧನಾ ತಂಡದಿಂದ ಹುಡುಕಬಹುದು ಇದು ಪೇಟೆಂಟ್ ಡ್ರಾಫ್ಟ್ ಮಾಡುವ ವ್ಯಕ್ತಿ ಮತ್ತು ಫೈಲಿಂಗ್ ಮಾಡುವ ಐಪಿಎಂ ಸೆಲ್ ನಡುವೆ ಸಮನ್ವಯ ಹೊಂದಿದೆ ಅದು ಫೈಲಿಂಗ್ ಅನ್ನು ಮೇಲ್ವಿಚಾರಣೆ ಮಾಡಬೇಕು ಅದು ಪ್ರಕಟಣೆಯನ್ನು ಮೇಲ್ವಿಚಾರಣೆ ಮಾಡಬೇಕು ಅದನ್ನು ಪರೀಕ್ಷಿಸಬೇಕಾದಾಗ ಪೇಟೆಂಟ್ FER ಅನ್ನು ನೀಡುತ್ತದೆ ಇದು ಉತ್ತರಿಸಲು ಕೇವಲ 6 ರಿಂದ 9 ತಿಂಗಳುಗಳನ್ನು ನೀಡುವ ಮೊದಲ ಪರೀಕ್ಷಾ ವರದಿಯಾಗಿದೆ ಇದು FER ಗೆ ಉತ್ತರವನ್ನು ರಚಿಸಲು ವೃತ್ತಿಪರರೊಂದಿಗೆ ಸಮನ್ವಯಗೊಳಿಸಬೇಕಾಗಿದೆ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಿಂದ ತಾಂತ್ರಿಕ ಸಲಹೆಯ ಅಗತ್ಯವಿದೆ ಸಮಯಕ್ಕೆ ಸರಿಯಾಗಿ ಪ್ರತಿಕ್ರಿಯೆ ಸಲ್ಲಿಸಬೇಕಾಗಿದೆ ಇದು ನಿರಾಕರಣೆ ಅಥವಾ ಅನುಮತಿಗೆ ಕಾರಣವಾಗಬಹುದು ಅದು ನಿರಾಕರಣೆಗೆ ಕಾರಣವಾದರೆ ಈ ವಿಷಯವನ್ನು ಮೇಲ್ಮನವಿಗೆ ಕೊಂಡೊಯ್ಯುವ ಆಯ್ಕೆಗಳನ್ನು ಅದು ಅನ್ವೇಷಿಸಬೇಕು ಅನುಮತಿಯನ್ನು ನೀಡಿದರೆ ಮತ್ತು ವೆಚ್ಚವು ಅಧಿಕವಾಗಿದ್ದರೆ ಅದು ಅವಧಿ ಮುಗಿಯುವವರೆಗೆ ಅಥವಾ ಪೇಟೆಂಟ್ ಹಿಂತೆಗೆದುಕೊಳ್ಳುವವರೆಗೆ ದಾಖಲೆಯನ್ನು ನಿರ್ವಹಿಸಲಾಗುತ್ತದೆ ಆದ್ದರಿಂದ ನೀವು ನೋಡಬಹುದು ಅದು ಒಂದು ಪೇಟೆಂಟ್ ಆಗಿದ್ದರೂ ಸಹ IPM ಕೋಶವು 20 ವರ್ಷಗಳವರೆಗೆ ಅದರ ಬಗ್ಗೆ ನಿಗಾ ಇಡಬೇಕಾಗುತ್ತದೆ IIT ಮದ್ರಾಸ್ ತಮ್ಮ IPM ಸೆಲ್ ಮೂಲಕ ಪ್ರಕ್ರಿಯೆಯನ್ನು ಹೇಗೆ ಪೇಟೆಂಟ್ ಮಾಡುತ್ತದೆ ಎಂಬುದನ್ನು ನಾವು ಪರಿಗಣಿಸುತ್ತೇವೆ ಈಗ IPM ಸೆಲ್ ಮೂಲ ಕಾರ್ಯಗಳು ಮೂಲಸೌಕರ್ಯ ಮತ್ತು ಮಾನವ ಸಂಪನ್ಮೂಲವನ್ನು ಮೇಲ್ವಿಚಾರಣೆ ಮಾಡುವುದು ಅವರು IP ಸುತ್ತ ವಿವಿಧ ಅಭಿಯಾನಗಳನ್ನು ನಡೆಸುತ್ತಾರೆ ಇದನ್ನು IP ಅರಿವು ಮತ್ತು ಶಿಕ್ಷಣ ಎಂದು ಕರೆಯಲಾಗುತ್ತದೆ ನಾವು ಗುರುತಿಸಿದ ಕಾರ್ಯಗಳಲ್ಲಿ ಇದು ಒಂದು ಉಪನ್ಯಾಸಗಳ ಕಾರ್ಯಾಗಾರಗಳು ಮತ್ತು ಸಂಶೋಧನಾ ವಿದ್ವಾಂಸರ ನಡುವಿನ ಪರಸ್ಪರ ಕ್ರಿಯೆಗಳ ಮೂಲಕ ಇದನ್ನು ಮಾಡಲಾಗುತ್ತದೆ IPM ಸೆಲ್ ಇದನ್ನು ಮಾಡಬಹುದು IPR ಹೊಂದಿರುವ ಸಂಸ್ಥೆಗಳಲ್ಲಿ ಚಟುವಟಿಕೆಯನ್ನು ಪ್ರಾಧ್ಯಾಪಕರು ಮಾಡುತ್ತಾರೆ ಸೃಜನಶೀಲ ಕೆಲಸವು ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕ ಸದಸ್ಯರಿಂದ ಹೊರಹೊಮ್ಮುತ್ತದೆ IPM ಕೋಶವು ಆವಿಷ್ಕಾರ ಬಹಿರಂಗಪಡಿಸುವಿಕೆಯ ಫಾರ್ಮ್ ಅನ್ನು ಭರ್ತಿ ಮಾಡುವ ಅಗತ್ಯವಿದೆ ಇದು ಇನ್ಸ್ಟಿಟ್ಯೂಟ್ ವೆಬ್ಸೈಟ್ನಲ್ಲಿ ಕಂಡುಬರುತ್ತದೆ ಫಾರ್ಮ್ ಭರ್ತಿ ಮಾಡಿದ ನಂತರ ಕ್ಲೆರಿಕಲ್ ಸಿಬ್ಬಂದಿ ಫಾರ್ಮ್ ಅನ್ನು ಸ್ವೀಕರಿಸುತ್ತಾರೆ ಅವರು ಐಡಿಎಫ್ಗಾಗಿ ಡಾಕೆಟ್ ಅನ್ನು ಒದಗಿಸುತ್ತಾರೆ ಆರ್ಕೈವಲ್ ಮರುಪಡೆಯುವಿಕೆ ವಿಶ್ಲೇಷಣೆ ಮತ್ತು ವರದಿ ಮಾಡುವಿಕೆಯನ್ನು ಸುಗಮಗೊಳಿಸುವ ವ್ಯವಸ್ಥೆಯನ್ನು ಅವರು ಆಂತರಿಕವಾಗಿ ಅಭಿವೃದ್ಧಿಪಡಿಸಿದ್ದಾರೆ IPM ಕೋಶದಲ್ಲಿ ನವೀನತೆ ಮತ್ತು ಸೃಜನಶೀಲ ಹಂತಗಳಿಗಾಗಿ ಮೊದಲ ಹಂತದ ಪ್ರಾಥಮಿಕ ಶ್ರದ್ಧೆ ಪರಿಶೀಲನೆ ನಡೆಸಲು ಆವಿಷ್ಕಾರಕರನ್ನು ಪ್ರೋತ್ಸಾಹಿಸಲಾಗುತ್ತದೆ IPM ಸೆಲ್ ಗೂಗಲ್ ಸ್ಕಾಲರ್ ಮತ್ತು ಗೂಗಲ್ ಪೇಟೆಂಟ್ಗಳಂತಹ ಉಚಿತ ಮತ್ತು ಪಾವತಿಸಿದ ಡೇಟಾಬೇಸ್ಗಳನ್ನು ಅವಲಂಬಿಸಿದೆ ಕ್ಯೂಸ್ಟೆಲ್ ಆರ್ಬಿಟ್ ಥಾಮ್ಸನ್ ನಾವೀನ್ಯತೆ IEEE ನಾವೀನ್ಯತೆ Q ಪ್ಲಸ್ ಇತ್ಯಾದಿಗಳಂತಹ ಪಾವತಿಸಿದ ಡೇಟಾಬೇಸ್ಗಳನ್ನು ಸಹ ಬಳಸಲಾಗುತ್ತದೆ ಹುಡುಕಾಟವನ್ನು ಸಾಮಾನ್ಯವಾಗಿ ಮನೆಯಲ್ಲೇ ಮಾಡಲಾಗುತ್ತದೆ ತಂಡದೊಳಗೆ ಕೆಲಸ ಮಾಡುವ ವಿಶ್ಲೇಷಕರಿಗೆ ತರಬೇತಿ ನೀಡಲಾಗುತ್ತದೆ ಪೇಟೆಂಟ್ ಸಾಮರ್ಥ್ಯವನ್ನು ಕಂಡುಹಿಡಿಯಲು ಅವರು ಆವಿಷ್ಕಾರಕರಿಗೆ ನ್ಯಾವಿಗೇಟ್ ಮಾಡಲು ಮತ್ತು ಪೇಟೆಂಟ್ ಮತ್ತು ಪೇಟೆಂಟ್ ಅಲ್ಲದ ಡೇಟಾಬೇಸ್ಗಳನ್ನು ಬಳಸಲು ಸಹಾಯ ಮಾಡುತ್ತಾರೆ ಐಪಿಎಂ ಸೆಲ್ ನೌಕರರಿಗೆ ತರಬೇತಿ ನೀಡುವುದು ಉತ್ತಮ IPM ಸೆಲ್ ಡ್ರಾಫ್ಟಿಂಗ್ ಮತ್ತು ಫೈಲಿಂಗ್ನಲ್ಲಿ ಭಾಗಿಯಾಗಿಲ್ಲದಿರಬಹುದು ಆದರೆ ಪೇಟೆಂಟ್ ಪಡೆಯಬಹುದಾದ ಆವಿಷ್ಕಾರಕ್ಕೆ IPM ಸೆಲ್ ಅನುಕೂಲವಾಗಬಲ್ಲ ಮೊದಲ ಹಂತವಾಗಿದೆ ಐಪಿಎಂ ಕೋಶವು ಸ್ವತಂತ್ರ ಕೌಶಲ್ಯ ಮತ್ತು ಪ್ರತಿಭೆಯನ್ನು ಹೊಂದಿದ್ದರೆ ಅದು ಹುಡುಕಾಟವನ್ನು ಹೊರಗುತ್ತಿಗೆ ನೀಡುವುದಕ್ಕಿಂತ ಹೆಚ್ಚು ಸುಲಭ ಮತ್ತು ವೆಚ್ಚದಾಯಕವಾಗಿರುತ್ತದೆ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟದ ಫಲಿತಾಂಶವನ್ನು ಅರ್ಹ ಅಥವಾ ಸಮರ್ಥ IP ವೃತ್ತಿಪರರೊಂದಿಗೆ ಚರ್ಚಿಸಲು ಆವಿಷ್ಕಾರಕರನ್ನು ಪ್ರೋತ್ಸಾಹಿಸಲಾಗುತ್ತದೆ IDF ಅನ್ನು ಆಂತರಿಕ ವಕೀಲರಿಗೆ ಉಲ್ಲೇಖಿಸಲಾಗುತ್ತದೆ ಮತ್ತು ಪ್ರಾಥಮಿಕ ಚರ್ಚೆಗಳ ನಂತರ ಪೇಟೆಂಟ್ ಸಲ್ಲಿಸಬೇಕೆ ಎಂದು ನಿರ್ಧಾರ ತೆಗೆದುಕೊಳ್ಳಲಾಗುತ್ತದೆ ಕೆಲವು ಸಂದರ್ಭಗಳಲ್ಲಿ ಬಹಿರಂಗಪಡಿಸುವಿಕೆಯನ್ನು ತ್ವರಿತವಾಗಿ ಮಾಡಲು ಹೊರಟರೆ ತಾತ್ಕಾಲಿಕ ಅರ್ಜಿ ಸಲ್ಲಿಸಲು ಆಯ್ಕೆಯನ್ನು ನೀಡಬಹುದು ಸೈನ್ ಇನ್ ಇತರ ಸಂದರ್ಭಗಳಲ್ಲಿ ಇದು ಪೂರ್ಣಗೊಳ್ಳುವ ಅಗತ್ಯವಿರುತ್ತದೆ IPM ಕೋಶವು ಆಂತರಿಕ ಪೇಟೆಂಟ್ ಏಜೆಂಟ್ ಹೊಂದಿದ್ದರೆ ನಂತರ ತಾತ್ಕಾಲಿಕ ದಾಖಲಾತಿಯನ್ನು ಮನೆಯಲ್ಲೇ ಮಾಡಬಹುದು ಆವಿಷ್ಕಾರದಲ್ಲಿ ಹೊಸತನದ ಬಲವಾದ ಪ್ರಕರಣವಿದ್ದರೆ ಪೇಟೆಂಟ್ ಅರ್ಜಿ ಸಲ್ಲಿಸುವ ನಿರ್ಧಾರ ತೆಗೆದುಕೊಳ್ಳಲಾಗುತ್ತದೆ IDF ಅನ್ನು IP ಅರ್ಜಿ ಸಲ್ಲಿಸುವ ಸೇವೆಗಳನ್ನು ಮಾಡುವ ಕಾನೂನು ಸಂಸ್ಥೆಗೆ ಉಲ್ಲೇಖಿಸಲಾಗುತ್ತದೆ ಮತ್ತು ಅರ್ಜಿ ಸಲ್ಲಿಸುವ ವೆಚ್ಚಕ್ಕೆ ಅನುಮೋದನೆ ನೀಡಲಾಗುತ್ತದೆ ನಿರ್ದಿಷ್ಟ ಕಾರ್ಯಕ್ಕಾಗಿ ಗುರುತಿಸಲಾದ IP ಸೇವಾ ಪೂರೈಕೆದಾರರ ಸಮಿತಿ ಇದೆ IP ಸೇವಾ ವೃತ್ತಿಪರರು ಪೇಟೆಂಟ್ ಅನ್ನು ಅಂತಿಮಗೊಳಿಸಲು ಮತ್ತು ಸಲ್ಲಿಸಲು ಆವಿಷ್ಕಾರಕರೊಂದಿಗೆ ಸಂವಹನ ನಡೆಸುತ್ತಾರೆ ಪೇಟೆಂಟ್ ಅರ್ಜಿಯನ್ನು ಸಲ್ಲಿಸುವ ದೃಢೀಕರಣವನ್ನು ವೃತ್ತಿಪರ ಮತ್ತು ಶಾಸನಬದ್ಧ ಶುಲ್ಕಗಳ ಮಸೂದೆಯೊಂದಿಗೆ IPM ಸೆಲ್ಗೆ ಸಲ್ಲಿಸಲಾಗುತ್ತದೆ ಒಪ್ಪಂದದ ದರಗಳಿಗೆ ವಿರುದ್ಧವಾಗಿ ಬಿಲ್ ಮಾಡಿದ ಮೊತ್ತವನ್ನು ಉಸ್ತುವಾರಿ ಪರಿಶೀಲಿಸುತ್ತದೆ ಬಿಲ್ ಮಾಡಿದ ಮೊತ್ತವು ಮೊದಲಿನ ಕಲಾ ಹುಡುಕಾಟ ಕರಡು ರಚನೆ ಫೈಲಿಂಗ್ ಶುಲ್ಕ ಮತ್ತು ಪ್ರಾಸಿಕ್ಯೂಷನ್ ಶುಲ್ಕವನ್ನು ಒಳಗೊಂಡಿರಬಹುದು FER ಎನ್ನುವುದು ಸಂಶೋಧಕ ನೀಡಿದ ಉತ್ತರವಾಗಿದೆ ಲೆಕ್ಕಪರಿಶೋಧನೆ ನಿರ್ವಹಣಾ ಮಾಹಿತಿ ವ್ಯವಸ್ಥೆ ಮತ್ತು ವರದಿ ಮಾಡುವ ಉದ್ದೇಶಗಳಿಗಾಗಿ ದಾಖಲೆಗಳನ್ನು ಹಾರ್ಡ್ ಮತ್ತು ಸಾಫ್ಟ್ ಪ್ರತಿಗಳಾಗಿ ನಿರ್ವಹಿಸಲಾಗುತ್ತದೆ ಪೇಟೆಂಟ್ ಸಲ್ಲಿಸಿದ ನಂತರ ಮಾರ್ಕೆಟಿಂಗ್ ಪ್ರಯತ್ನಗಳನ್ನು ಪ್ರಾರಂಭಿಸಲಾಗುತ್ತದೆ ವಾಣಿಜ್ಯೀಕರಣ ಮಾಡುವುದು ಫೈಲಿಂಗ್ ಕಲ್ಪನೆ ಆದ್ದರಿಂದ ತಾಂತ್ರಿಕ ವಾಣಿಜ್ಯ ಮೌಲ್ಯಮಾಪನ ಸೇರಿದಂತೆ ತಜ್ಞರ ಅಭಿಪ್ರಾಯ ಇದನ್ನು ಮೂರನೇ ವ್ಯಕ್ತಿಯ ಮೌಲ್ಯಮಾಪನದಿಂದ ಮಾಡಲಾಗುತ್ತದೆ ಮತ್ತು ಇದನ್ನು IPM ಸೆಲ್ನ ಮಾರ್ಕೆಟಿಂಗ್ ತಂಡ ಮತ್ತು ಕಾರ್ಯಾಚರಣೆ ತಂಡವು ಸಂಯೋಜಿಸುತ್ತದೆ ಹೂಡಿಕೆದಾರರು ವಿದೇಶದಲ್ಲಿ ಪೇಟೆಂಟ್ ಸಲ್ಲಿಸಲು ಬಯಸಿದರೆ ಆವಿಷ್ಕಾರಕರು ವಿದೇಶಿ ಫೈಲಿಂಗ್ ಅನ್ನು ವಿನಂತಿಸಬೇಕು ಅಂತರರಾಷ್ಟ್ರೀಯ ಪೇಟೆಂಟ್ ಸಮಿತಿಯು ಇದನ್ನು ಪರಿಶೀಲಿಸುತ್ತದೆ ಮತ್ತು ಒಳಗೊಂಡಿರುವ ವೆಚ್ಚವನ್ನು ಪರಿಗಣಿಸಿ ಅಂತರರಾಷ್ಟ್ರೀಯ ಅರ್ಜಿಯನ್ನು ಸಲ್ಲಿಸಬೇಕೆ ಎಂಬ ನಿರ್ಧಾರ ತೆಗೆದುಕೊಳ್ಳುತ್ತದೆ ಭಾರತೀಯ ಅರ್ಜಿಯನ್ನು ಸಲ್ಲಿಸಲಾಗುತ್ತದೆ ಮತ್ತು ನಂತರ ವಿವಿಧ ನ್ಯಾಯವ್ಯಾಪ್ತಿಯಲ್ಲಿ ಸಲ್ಲಿಸಲು ಕಾನೂನು ಸಂಸ್ಥೆಗೆ ಉಲ್ಲೇಖಿಸಲಾಗುತ್ತದೆ ಆವಿಷ್ಕಾರಕರು ತಂತ್ರಜ್ಞಾನದ ಅಭಿವೃದ್ಧಿಯ ಹಂತ ಮತ್ತು ಆವಿಷ್ಕಾರವನ್ನು ಪರೀಕ್ಷಿಸಲಾಗಿದೆಯೆ ಎಂಬ ವಿವರಗಳನ್ನು ಒದಗಿಸುವ ಅಗತ್ಯವಿದೆ ಸಂಸ್ಥೆ ತನ್ನ ಪೇಟೆಂಟ್ ಅನ್ನು ಹೇಗೆ ವಾಣಿಜ್ಯೀಕರಿಸಿದೆ ಎಂದು ತಿಳಿಯಲು ಯಾವಾಗಲೂ ಆಸಕ್ತಿ ವಹಿಸುತ್ತದೆ ಆವಿಷ್ಕಾರಕರು ಭರ್ತಿ ಮಾಡಬೇಕಾದ ನಿರ್ದಿಷ್ಟ ರೂಪಗಳಿವೆ IPM ಕೋಶದ ಮಾರ್ಕೆಟಿಂಗ್ ತಂಡವು ಆವಿಷ್ಕಾರವನ್ನು ಮಾರುಕಟ್ಟೆಗೆ ಕೊಂಡೊಯ್ಯುವುದನ್ನು ಖಚಿತಪಡಿಸುತ್ತದೆ IPM ಸೆಲ್ ಬರೆಯುವಿಕೆಯನ್ನು ಸಿದ್ಧಪಡಿಸುತ್ತದೆ ಇದನ್ನು ಸಂಶೋಧಕರ ಸಲಹೆಯ ಆಧಾರದ ಮೇಲೆ ಮೌಲ್ಯ ಪ್ರತಿಪಾದನೆ ಎಂದು ಕರೆಯಲಾಗುತ್ತದೆ ಇದು ಪ್ರಸರಣದ ಮೌಲ್ಯ ಪ್ರತಿಪಾದನೆಯನ್ನು ಆಧರಿಸಿದೆ ಆವಿಷ್ಕಾರದ ವಿವರಗಳು ತಂತ್ರಜ್ಞಾನ ವರ್ಗಾವಣೆ ವೆಬ್ಸೈಟ್ನಲ್ಲಿ ಲಭ್ಯವಿರಬಹುದು ಪತ್ರಗಳನ್ನು ಬರೆಯಲಾಗುತ್ತದೆ ಇಮೇಲ್ಗಳನ್ನು ಕಳುಹಿಸಲಾಗುತ್ತದೆ ಆವಿಷ್ಕಾರವು ನಿರೀಕ್ಷಿತ ಖರೀದಿದಾರರ ದೊಡ್ಡ ಗುಂಪನ್ನು ತಲುಪಲು ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗುತ್ತದೆ ಪೇಟೆಂಟ್ ನೀಡಿದ ನಂತರ ನಿರ್ವಹಣೆ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಭಾರತೀಯ ವ್ಯವಸ್ಥೆಯಲ್ಲಿ ನವೀಕರಣ ಶುಲ್ಕವು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತದೆ ಈಗ ಇದನ್ನು ಉದ್ದೇಶಪೂರ್ವಕವಾಗಿ ರಚಿಸಲಾಗಿದೆ ಜನರು ಆದಾಯವನ್ನು ಸೃಷ್ಟಿಸದ ಆವಿಷ್ಕಾರಗಳನ್ನು ಕೈಬಿಡುತ್ತಾರೆ ಆದ್ದರಿಂದ ಒಂದು ಆವಿಷ್ಕಾರಆದಾಯವನ್ನು ಸೃಷ್ಟಿ ಮಾಡದಿದ್ದರೆ ವಿಶ್ವವಿದ್ಯಾನಿಲಯವು ಅಂತಹ ಆವಿಷ್ಕಾರವನ್ನು ಕೆಲವು ದಿನಗಳವರೆಗೆ ಬೆಂಬಲಿಸುತ್ತದೆ ನಂತರ ಅದನ್ನು ಕೈಬಿಡುತ್ತದೆ ಮತ್ತು ಅದನ್ನು ಮೀರಿ ವಿಶ್ವವಿದ್ಯಾನಿಲಯವು ಅದನ್ನು ತ್ಯಜಿಸಬಹುದು ಅಥವಾ ಸಂಬಂಧಪಟ್ಟ ಸಂಶೋಧಕ ಅಥವಾ ಪ್ರೊಸೆಸರ್ ಅನ್ನು ತಮ್ಮ ಸ್ವಂತ ವೆಚ್ಚದಲ್ಲಿ ಆವಿಷ್ಕಾರವನ್ನು ತೆಗೆದುಕೊಳ್ಳುವಂತೆ ಕೇಳುತ್ತದೆ ಭಾರತದಲ್ಲಿ ಫಾರ್ಮ್ 27 ನಂತಹ ಕೆಲವು ಶಾಸನಬದ್ಧ ಅವಶ್ಯಕತೆಗಳಿವೆ ಇದು ಕಾರ್ಯಕಾರಿ ಹೇಳಿಕೆಯಾಗಿದೆ IPM ಕೋಶವು ಅದನ್ನು ನೋಡಿಕೊಳ್ಳುತ್ತದೆ ಅದನ್ನು ನಿಯಮಿತವಾಗಿ ಸಲ್ಲಿಸಬೇಕಾಗುತ್ತದೆ ಆದ್ದರಿಂದ ಜವಾಬ್ದಾರಿ IPM ಸೆಲ್ ಮೇಲೆ ಬರುತ್ತದೆ IPM ಸೆಲ್ಗೆ ಎಷ್ಟು ಜನರಿಗೆ ಬೇಕು ಎಂಬುದರ ಆಧಾರದ ಮೇಲೆ ಅವರು ಸಿಬ್ಬಂದಿಯನ್ನು ನೇಮಿಸಿಕೊಳ್ಳಬಹುದು ಇದು ಪೇಟೆಂಟ್ ವಕೀಲರಾಗಿ ಅಥವಾ 5 ವರ್ಷಗಳ ಅನುಭವ ಹೊಂದಿರುವ ಪರೀಕ್ಷಕರಾಗಿ ಅರ್ಹತೆ ಹೊಂದಿರುವ ವಿಭಾಗದ ಮುಖ್ಯಸ್ಥರಾಗಿರುತ್ತಾರೆ ಅವರು ಮಾರ್ಕೆಟಿಂಗ್ ಮಾಡುವ ಏಳು ರಿಂದ ಹತ್ತು ವರ್ಷಗಳ ಅನುಭವ ಹೊಂದಿರುವ ಮಾರ್ಕೆಟಿಂಗ್ ವೃತ್ತಿಪರರಾಗಬಹುದು 2 ನೇ ಹಂತದ ಸಿಬ್ಬಂದಿ ಪೂರ್ವ ಕಲಾ ಹುಡುಕಾಟದಲ್ಲಿ ಪರಿಣತರಾಗಿದ್ದಾರೆ ಮಾರ್ಕೆಟಿಂಗ್ ಆಡಳಿತಾತ್ಮಕ ಕೆಲಸವನ್ನು ಮಾಡುತ್ತದೆ ಅವರು ಪೇಟೆಂಟ್ ಏಜೆಂಟ್ ಅಥವಾ ವಕೀಲ ಮತ್ತು ವೆಚ್ಚ ಅಕೌಂಟೆಂಟ್ ಅನ್ನು ಹೊಂದಿರುತ್ತಾರೆ ಮೂರನೇ ಹಂತವು 100 ಪೇಟೆಂಟ್ಗಳನ್ನು ಸಲ್ಲಿಸಿದ ವ್ಯಕ್ತಿಯಾಗಿರಬಹುದು ಅವರು ಡೇಟಾ ಸೆರೆಹಿಡಿಯುವಿಕೆ ಆರ್ಕೈವಲ್ ಮರುಪಡೆಯುವಿಕೆ ಮತ್ತು ಪತ್ರವ್ಯವಹಾರವನ್ನು ಮಾಡಬಹುದು ಹಿಂದಿನ ಆರ್ಟ್ ಡೇಟಾಬೇಸ್ ಚಂದಾದಾರಿಕೆ ಕಳೆದ 50 ವರ್ಷಗಳ ಪೇಟೆಂಟ್ ಮತ್ತು ಪೇಟೆಂಟ್ ಅಲ್ಲದ ಡೇಟಾಬೇಸ್ಗಳನ್ನು ಒಳಗೊಂಡಿದೆ ಸ್ಕೇಲ್ ಸಮಗ್ರ ಡಾಕಿಂಗ್ ಆರ್ಕೈವಲ್ ಮತ್ತು ಮರುಪಡೆಯುವಿಕೆ ವಿಧಾನವನ್ನು ಹೊಂದಿದೆ ಅವು ಎಲ್ಲಾ ಇಮೇಲ್ ಮತ್ತು IPM ಸೆಲ್ನಿಂದ ವಿವಿಧ ಮಧ್ಯಸ್ಥಗಾರರಿಗೆ ಕಳುಹಿಸಲಾಗುತ್ತಿರುವ ಪತ್ರವ್ಯವಹಾರವನ್ನು ಇರಿಸಿಕೊಳ್ಳುವ ಪ್ರಕ್ರಿಯೆಯಾಗಿರಬೇಕು ಇದನ್ನು ಮೂಲ ಕಚೇರಿ ಯಾಂತ್ರೀಕೃತಗೊಂಡಿದೆ ಎಂದು ಕರೆಯಲಾಗುತ್ತದೆ ಐಪಿಎಂ ಸೆಲ್ಗೆ ಅಗತ್ಯವಿರುವ ಫಾರ್ಮ್ಗಳಿವೆ ಆವಿಷ್ಕಾರದ ಬಹಿರಂಗಪಡಿಸುವಿಕೆಯ ಫಾರ್ಮ್ ಅತ್ಯಂತ ಮುಖ್ಯವಾದ ರೂಪವಾಗಿದೆ ವಿವರಣಾತ್ಮಕ ಅಂಶಗಳ ಹೆಸರು ಮತ್ತು ಆವಿಷ್ಕಾರಕನ ವಿಳಾಸದ ಕೆಳಗಿನ ವಿವರಣೆಯನ್ನು ಸೆರೆಹಿಡಿಯುವ ದೃಷ್ಟಿಯಿಂದ ಉತ್ತರಿಸಲು ಸಂಶೋಧಕರಿಗೆ ಅಗತ್ಯವಿರುವ ಪ್ರಶ್ನೆಗಳ ಗುಂಪನ್ನು ಒಳಗೊಂಡಿದೆ ಅವರು ನೀಡಿದ ಬಹು ಆವಿಷ್ಕಾರಕರ ಕೊಡುಗೆ ಇದ್ದರೆ ಅವರ ಕೊಡುಗೆಯೂ ಯಾವ ಅನುಪಾತದಲ್ಲಿ ಇದೆ ಮತ್ತು ಸರ್ಕಾರದಿಂದ ಅನುದಾನವನ್ನು ಮಂಜೂರು ಮಾಡಲಾಗಿದೆಯೇ ಅಥವಾ ಬಾಹ್ಯ ಅಥವಾ ಇತರ ಧನಸಹಾಯ ಸಂಸ್ಥೆಗಳಿಂದ ಹಣವನ್ನು ನೀಡಲಾಗಿದೆಯೇ ಆವಿಷ್ಕಾರವನ್ನು ಬಾಹ್ಯ ಏಜೆನ್ಸಿಗಳು ಅಥವಾ ಘಟಕಗಳ ಒಳಗೊಳ್ಳುವಿಕೆಯಿಂದ ಅಭಿವೃದ್ಧಿಪಡಿಸಲಾಗಿದೆಯೇ ಆವಿಷ್ಕಾರ ಘೋಷಣೆ ಫಾರ್ಮ್ ನೋಡೋಣ ನೀವು ಈ ವೆಬ್ ಲಿಂಕ್ www iitm in ಅನ್ನು ಬಳಸಬಹುದು ಅದು ಬಹಿರಂಗಪಡಿಸದ ಒಪ್ಪಂದಗಳಾಗಿರಬಹುದು ಇದನ್ನು ಟೆಂಪ್ಲೇಟ್ನಂತೆ ಬಳಸಬಹುದು ICSR ವೆಬ್ಸೈಟ್ ಇವುಗಳನ್ನು ಒಳಗೊಂಡಿದೆ ಅವರಲ್ಲಿ IPR ನೀತಿ ಇನ್ಕ್ಯುಬೇಷನ್ ನೀತಿ ಟೆಕ್ ವರ್ಗಾವಣೆ ರಾಯಲ್ಟಿ ವಿವರಗಳು ಸಾಫ್ಟ್ವೇರ್ ವಿವರಗಳ ಮಾರಾಟ ಭಾರತೀಯ ಪೇಟೆಂಟ್ ಸಲ್ಲಿಸುವ ವಿಧಾನ ವಿದೇಶಿ ಅರ್ಜಿ ಸಲ್ಲಿಸುವ ವಿಧಾನವಿದೆ ಜಂಟಿ ಉದ್ಯಮ ಸಂಶೋಧನೆ ತಂತ್ರಜ್ಞಾನದ ಜಂಟಿ ಅಭಿವೃದ್ಧಿ ಕೈಗಾರಿಕಾ ಸಲಹಾ ಅಂತರ ಸಾಂಸ್ಥಿಕ ಒಪ್ಪಂದ ತಂತ್ರಜ್ಞಾನ ಪರವಾನಗಿ ಒಪ್ಪಂದ ಸೇರಿದಂತೆ ವಿವಿಧ ಒಪ್ಪಂದಗಳನ್ನು ಒಳಗೊಂಡಂತೆ ಅವರು ಒಪ್ಪಂದಗಳ ಟೆಂಪ್ಲೆಟ್ಗಳನ್ನು ಹೊಂದಿದ್ದಾರೆ ವಾಡಿಕೆಯ ರೂಪದ ಅವಶ್ಯಕತೆಗೆ ಅನುಗುಣವಾಗಿ ಐಪಿಎಂ ಕೋಶವು ಟೆಂಪ್ಲೇಟ್ ರೂಪಗಳನ್ನು ಸಹ ಹೊಂದಬಹುದು ಕೇಸ್ ಟು ಕೇಸ್ ಆಧಾರದ ಮೇಲೆ ಕಸ್ಟಮೈಸ್ ಮಾಡಲು ಟೆಂಪ್ಲೆಟ್ಗಳನ್ನು IPM ಸೆಲ್ ಬಳಸಬಹುದು